ಇದನ್ನು ನಾವು ಇನ್ನಷ್ಟು ನಿಖರವಾಗಿ ಕಂಡುಹಿಡಿಯಲು ನಾವು ಪ್ರಯತ್ನಿಸೋಣ ನಾವು ಏನು ಅಂದಾಜು ಮಾಡಲು ಪ್ರಯತ್ನಿಸುತ್ತಿದ್ದೇವೆ ಭಿನ್ನರಾಶಿ WfW0 ಎಷ್ಟು ಇರಬಹುದು ಹಾಗೂ ನಾನು ತಿಳಿದಿರುವ ಹಾಗೆ ಇದು ವಿಮಾನಿನ ಮಿಷನ್ ಮೇಲೆ ಪ್ರಾಥಮಿಕವಾಗಿ ನಿರ್ಧರಿಸಲಾಗುತ್ತದೆ ಉದಾಹರಣೆಗೆ ಸಾಮಾನ್ಯವಾದ ಮಿಷನ್ನಲ್ಲಿ ಟೇಕಾಫ್ ಕ್ಲೈಮ್ ಕ್ರೂಜ್ ಲೊಯ್ಟ್ಟೆರ್ಹಾಗೂ ಲ್ಯಾಂಡಿಂಗ್ ಆಗಿರುತ್ತದೆ ನೀವು ಏರ್ಪ್ಲೇನ್ ಪರ್ಫಾರ್ಮೆನ್ಸ್ ವಿಷಯದಲ್ಲಿ ಕಲಿತಿರುವ ಸಾಮಾನ್ಯವಾದ ವಿಷಯಗಳಾದ ಕ್ರೂಜ್ ಮತ್ತು ಲೊಯ್ಟ್ಟೆರ್ ಇವತ್ತು ನಾವು ಪುನರಾವರ್ತನೆ ಮಾಡೋಣ ಏಕೆಂದರೆ ಅದು ನಿರ್ದಿಷ್ಟವಾದ ಮಿಷನ್ ಆದಂತಹ ರೇಂಜ್ ಅಥವಾ ಲೊಯ್ಟ್ಟೆರ್ನಲ್ಲಿ ನಮಗೆ WfW0 ಅನ್ನು ಅಂದಾಜಾಗಿ ಕಂಡುಹಿಡಿಯುವ ವಿಚಾರಗಳನ್ನು ಸೃಷ್ಟಿಸಲು ಸಹಾಯಮಾಡುತ್ತವೆ ರೇಂಜ್ ಮಿಷನ್ ಅಂದರೆ ಎಷ್ಟು ಕಿಲೋಮೀಟರ್ಸ್ ಆಗಿರುತ್ತದೆ ಲೊಯ್ಟ್ಟೆರ್ ಮಿಷನ್ ಆಗಿದ್ದರೆ ಎಷ್ಟು ಸೆಕೆಂಡು ಅಥವಾ ಗಂಟೆಗಳು ಗಾಳಿಯಲ್ಲಿ ಇರುತ್ತದೆ ಎಂದು ಹೀಗಾಗಿ ಮತ್ತೆ ರೇಂಜ್ ಹಾಗೂ ಎಂಡುರನ್ಸ್ಗಳನ್ನು 2 ವಿಧದ ವಿಮಾನಗಳಿಗೆ ಅಂದರೆ ಒಂದು ಪ್ರೋಪೆಲ್ಲರ್ ಚಾಲಿತ ಅಂದರೆ ಐಸಿ ಇಂಜಿನ್ ಚಾಲಿತ ಹಾಗೂ ಇನ್ನೊಂದು ಜೆಟ್ ಚಾಲಿತಗಳನ್ನು ಗಮನಿಸೋಣ ಹಾಗಾದರೆ ಒಂದು ಸಾಮಾನ್ಯ ಪ್ರಶ್ನೆ ಅಂದರೆ ನಾನು ಈಗ ಒಂದು ಪ್ರೊಪೆಲ್ಲರ್ ಚಾಲಿತ ವಿಮಾನವನ್ನು ಉಪಯೋಗಿಸಿದರೆ ಒಂದು ನಿರ್ದಿಷ್ಟವಾದ ರೇಂಜ್ ತಲುಪಲು ಅಥವಾ ಒಂದು ನಿರ್ದಿಷ್ಟವಾದ ಸಮಯ ಗಾಳಿಯಲ್ಲಿ ಇರಲು ಎಷ್ಟು ಇಂಧನ ಬಳಕೆಯಾಗುತ್ತದೆ ಇದೇ ರೀತಿ ಇನ್ನೊಂದು ಪ್ರಶ್ನೆ ಅಂದರೆ ನಾನು ಮಷೀನ್ನನ್ನು ಜೆಟ್ ಚಾಲಿತ ಇಂಜಿನ್ ಉಪಯೋಗಿಸಿ ಹಾರಿದಾಗ ಒಂದು ನಿರ್ದಿಷ್ಟವಾದ ರೇಂಜ್ ಸಾಗಲು ಮತ್ತು ನಿರ್ದಿಷ್ಟವಾದ ಎಂಡುರನ್ಸ್ ಅಥವಾ ಲೊಯ್ಟ್ಟೆರ್ ಮಾಡಲು ಎಷ್ಟು ಪ್ರಮಾಣದ ಇಂಧನವು ಬಳಕೆಯಾಗುತ್ತದೆ ನಾವು ಈ ಏರ್ಪ್ಲೇನ್ ಪರ್ಫಾರ್ಮೆನ್ಸ್ ವಿಷಯವನ್ನು ಪುನರಾವರ್ತಿಸಬೇಕು ಏಕೆಂದರೆ ನಿಜವಾಗಲೂ ಇದನ್ನು ವಿಮಾನದ ವಿನ್ಯಾಸ ಮಾಡಲು ಉಪಯೋಗಿಸಬಹುದು ನಾನು ನಿಮಗೆ ಈ ಮುಂಚೆ ಹೇಳಿರುವ ಹಾಗೆ ನೀವು ಕಲೆತಿರುವ ಏರ್ಪ್ಲೇನ್ ಪರ್ಫಾರ್ಮೆನ್ಸ್ ವಿಷಯವನ್ನು ವಿನ್ಯಾಸ ಮಾಡಲು ಉಪಯೋಗಿಸಬೇಕಾದರೆ ನಾವು ಕೆಲವು ಬೇರೆ ತರಹದಲ್ಲಿ ಅದನ್ನು ಅರ್ಥಮಾಡಿಕೊಂಡು ಅಳವಡಿಸಿಕೊಳ್ಳುತ್ತೇವೆ ಹಾಗಾದರೆ ನಾನು ಅಂದರೆ ನಾವು ಅರ್ಥಮಾಡಿಕೊಂಡಿರುವುದನ್ನು ಸರಳವಾಗಿ ಸಂಶ್ಲೇಷಣೆ ಮಾಡಬಹುದು ಹಾಗೂ ಇನ್ನು ತಿಳಿದುಕೊಳ್ಳಲು ಆಸಕ್ತಿಯನ್ನು ಹೊಂದಿರಬೇಕು ಹೀಗಾಗಿ ನೀವು ನೋಡಬಹುದು ಎಷ್ಟು ಸುಂದರವಾಗಿ ಜನರು ಇದನ್ನು ತಿಳಿದುಕೊಳ್ಳಲು ಸಹಾಯ ಮಾಡಿದ್ದಾರೆ ಹಾಗಾದರೆ ಈ ರೇಂಜ್ ವ್ಯಾಖ್ಯಾನ ಏನಿತ್ತು ಅಥವಾ ರೇಂಜ್ ವ್ಯಾಖ್ಯಾನ ಏನಿದೆ ಎಂಬುದನ್ನು ನಾನು ಈಗ ಪುನರಾವರ್ತಿಸುತ್ತೇನೆ ಈ ರೇಂಜ್ ಎಂದರೆ ವಿಮಾನವು ಇಂಧನವನ್ನು ಸಂಪೂರ್ಣವಾಗಿ ತುಂಬಿಕೊಂಡು ಚಲಿಸಿದ ಭೂಮಿಯಲ್ಲಿನ ದೂರ ಅಂದರೆ ರೇಂಜ್ ಇಂಧನದ ಟ್ಯಾಂಕ್ನ್ನು ಸಂಪೂರ್ಣವಾಗಿ ತುಂಬಿಕೊಂಡು ಚಲಿಸಿದ ದೂರ ಆಗಿರುತ್ತದೆ ಹಾಗೂ ಎಂಡುರನ್ಸ್ ಇಂಧನದ ಟ್ಯಾಂಕ್ನ್ನು ಸಂಪೂರ್ಣವಾಗಿ ತುಂಬಿಕೊಂಡು ಗಾಳಿಯಲ್ಲಿ ಚಲಿಸಿದ ಸಮಯ ಆಗಿರುತ್ತದೆ ಇದು ನಮಗೆ ತಿಳಿದಿರುವ ಸಾಮಾನ್ಯವಾದ ವ್ಯಾಖ್ಯಾನ ಈಗ ನಾವು ಶೀಘ್ರದಲ್ಲೇ ಪ್ರೊಪೆಲ್ಲರ್ ಚಾಲಿತ ವಿಮಾನವನ್ನು ಚರ್ಚಿಸೋಣ ಹಾಗೂ ಪ್ರೋಪೆಲ್ಲರ್ ಚಾಲಿತ ವಿಮಾನವನ್ನು ನೀವು ವಿಶ್ಲೇಷಿಸಿದಾಗ ನಾವು SFC ಅಂದರೆ ಸ್ಪೆಸಿಫಿಕ್ ಫ್ಯೂಲ್ ಕನ್ಸುಂಪ್ಷನ್ ಬಗ್ಗೆ ಮಾತನಾಡುತ್ತೇವೆ ಇದು ಸ್ಪೆಸಿಫಿಕ್ ಫ್ಯೂಲ್ ಕನ್ಸುಂಪ್ಷನ್ ಮತ್ತು ಅದನ್ನು ನೀವು ಹೇಗೆ ವ್ಯಾಖ್ಯಾನಿಸುತ್ತೀರಿ ಇದು FPS ನಲ್ಲಿ ಪೌಂಡ್ ಇಂಧನ ಪ್ರತಿ ಹಾರ್ಸ್ ಪವರ್ ಅಥವಾ ಪ್ರತಿ ಶಕ್ತಿಗೆ ಆಗಿರುತ್ತದೆ ಹಾಗೂ FPS ನಲ್ಲಿ ನೀವು ಹಾರ್ಸ್ ಪವರ್ ಪ್ರತಿ ಸಮಯಕ್ಕೆ ಅಂದರೆ ಗಂಟೆಗೆ ಎಂದು ಉಪಯೋಗಿಸಬಹುದು ಆದರೆ ಇದು ಹೊಂದದ ಆಯಾಮ ಆಗಿರುತ್ತದೆ ಆದರೆ ನಮ್ಮ ತಿಳುವಳಿಕೆಯ ಪ್ರಕಾರ ಎಷ್ಟು ಇಂಧನ ಅಂದರೆ ಎಷ್ಟು ತೂಕದ ಇಂಧನ ಎಷ್ಟು ಅಂದರೆ ಬಳಕೆಯಾಗಿರುವ ಇಂಧನದ ತೂಕ ಪ್ರತಿ ಶಕ್ತಿ ಹಾಗೂ ಪ್ರತಿ ಸಮಯಕ್ಕೆ ಆಗಿರುತ್ತದೆ ಹೀಗಾಗಿ ಒಂದು ಹೊಂದುವ ರೀತಿ ಅಂದರೆ ಇದು ನ್ಯೂಟನ್ ನಷ್ಟು ಇಂಧನ ಪ್ರತಿ ವ್ಯಾಟ್ ಸೆಕೆಂಡ್ ಆಗಿರುತ್ತದೆ ಅಂದರೆ SFC ಹಾಗೂ ಇದು ಐಸಿ ಇಂಜಿನ್ ಚಾಲಿತ ಪ್ರೋಪೆಲ್ಲರ್ ವಿಮಾನಿಗೆ ಕೂಡ ಆಗಿರುತ್ತದೆ ಹೀಗಾಗಿ ಈ ರೀತಿ ನಾನು ಬರೆದಾಗ W0W1Wf ಇದು ತುಂಬಾ ಸ್ಪಷ್ಟವಾಗಿದೆ W0 ಏನಿದು W0 ಗ್ರೋಸ್ ತೂಕ ಆಗಿರುತ್ತದೆ W1 ಏನಿದು ಇಂಧನದ ತೂಕವನ್ನು ಹೊರತುಪಡಿಸಿ ಇರುವ ತೂಕ ಹಾಗಾದರೆ ನಾನು ಈ ರೀತಿ ಬರೆಯಬಹುದು Wf −CP ಇದೇನು C ಇಲ್ಲಿ ಈ SFCಗೆ C ಸಂಕೇತವಾಗಿದೆ ಹಾಗೂ ನೀವು ಇಲ್ಲಿ 𝑊̇ƒ ಇಂಧನ ಉಪಯೋಗಿಸಿದ ಗತಿ ಇರುವುದರಿಂದ ಇಲ್ಲಿಯೂ ಕೂಡ ಉಪಯೋಗಿಸಿದರಾ Wf −CP ಇದೇನು P P ಶಕ್ತಿ ಆಗಿದೆ ಹಾಗೂ ಅದು ಸ್ಪಷ್ಟವಾಗಿರಬೇಕು ಇದು ಇಲ್ಲಿ ಇದ್ದಿದ್ದರೆ ಇಂಧನದ ಪ್ರತಿಕ್ರಿಯೆಯು ಆಗುತ್ತಿತ್ತು ಹಾಗೂ ನಿಮಗೆ ಅದೇ ಪ್ರಮಾಣದ ಶಕ್ತಿಯು ಬ್ರೇಕ್ ಶಾಫ್ಟ್ ತಿರುಗಿಸಲು ಸಿಗುತ್ತಿತ್ತು ಹೀಗಾಗಿ ಈ Pಯು ಈ P ಆಗಿರುತ್ತದೆ ಏಕೆಂದರೆ ಇಂಧನವು ಬಳಕೆಯಾಗಿದ್ದು ಈ ಬ್ರೇಕ್ ಹತ್ತಿರ P ನೀಡುತ್ತದೆ ಆದರೆ ಎಷ್ಟು ಪ್ರಮಾಣದ ಶಕ್ತಿಯನ್ನು ನಾವು ಉಪಯೋಗಿಸಬಹುದು ಎಂಬುದನ್ನು ಪ್ರೋಪೆಲ್ಲರ್ ಮೂಮೆಂಟ್ ಮೇಲೆ ನಿರ್ಧಾರಿತವಾಗುತ್ತದೆ ಹಾಗೂ ನೀವು ಹೇಳಬಹುದು ಲಭ್ಯವಿರುವ ಶಕ್ತಿಯು PaP ಈ P ಯು ಬ್ರೇಕ್ ಹತ್ತಿರ ಲಭ್ಯವಿರುತ್ತದೆ ಏಕೆಂದರೆ ಇಂಧನ ದಹನದ ಪ್ರತಿಕ್ರಿಯೆ ಹಾಗೂ ಒಂದು ಮಷೀನ್ನ ಲಭ್ಯವಿರುವ ಶಕ್ತಿಯು ಪ್ರೋಪೆಲ್ಲರ್ ಸಾಮರ್ಥ್ಯ ಮೇಲೆ ಆಧಾರಿತವಾಗಿರುತ್ತದೆ ಹಾಗೂ ಅದು ಪ್ರೋಪೆಲ್ಲರ್ ಸಾಮರ್ಥ್ಯ ಲಭ್ಯವಿರುವ ಶಕ್ತಿಯ ರೂಪದಲ್ಲಿ ಬ್ರೇಕ್ ಹತ್ತಿರ ಇರುತ್ತದೆ ಯಾಕೆ ಇದು ಲಭ್ಯವಿರುವ ಶಕ್ತಿ ಮತ್ತು ಇದೇನು ನಿಮಗೆ ಹೊಸದು ಅಲ್ಲ ಹಾಗಾದರೆ ನಾನು ನಾನು ಈಗ ಏನು ಮಾಡಬಹುದು ಈ ರೀತಿ ಬರೆಯಬಹುದು CWf P ಮತ್ತು dWf CPdt ಏಕೆಂದರೆ dWdt CP ಇಲ್ಲಿಂದ ನಾನು ಈ ರೀತಿ ಪಡೆಯುತ್ತೇನೆ ನಾನು ಈಗ ಎಂಡುರನ್ಸ್ ನೋಡಿದರೆ ಈ ರೀತಿ ಇರುತ್ತದೆ E0Edt W0W1dWfCP ನಾನು ಇದನ್ನು 0 ದಿಂದ E ವರೆಗೆ ಬರೆದಾಗ ಈ ಇಂಟಿಗ್ರಲ್ Wಗೆ ಆಗಿರುತ್ತದೆ ಹಾಗಾದರೆ ನಾನು ಏನು ಮಾಡಬಹುದು ಎಂದರೆ ಇದು W0 ದಿಂದ ಶುರುವಾಗಿದೆ ಮತ್ತು ಇಂಧನ ಬಳಕೆಯನ್ನು ಸೇರಿಸಿದಾಗ ಅದು W1 ಆಗುತ್ತದೆ ಹೀಗಾಗಿ ಇದು Eದ ವ್ಯಾಖ್ಯಾನವು ಆಗಿರುತ್ತದೆ ಹಾಗೂ ಈ P ಬ್ರೇಕ್ನಲ್ಲಿ ಇರುವ ಲಭ್ಯವಾದ ಶಕ್ತಿ ಆಗಿರುತ್ತದೆ ಎಂದು ನಮಗೆ ಸ್ಪಷ್ಟವಾಗಿ ಗುರುತುಇರಬೇಕು ಈ P ಲಭ್ಯವಾದ ಶಕ್ತಿಯು ಆಗಿರುವುದಿಲ್ಲ ಹೀಗಾಗಿ ಈ P PPA ಇದು ತುಂಬಾ ಅವಶ್ಯಕವಾಗಿರುತ್ತದೆ ನೀವು ಇದನ್ನು ಮರೆಯಬಾರದು ಹೀಗೆ ಇದು E ವ್ಯಾಖ್ಯಾನ ಆಗಿದೆ ಎಂದು ನಮಗೆ ಗೊತ್ತು ಈಗ ಇದನ್ನು ಕಳುಹಿಸಿ ಮುಂದೆ ಬರೆಯುತ್ತೇನೆ EW1W0dWCP ಇದೇ ರೀತಿ ರೇಂಜ್ಗೆ ಕೂಡ ಒಂದು ಸೂತ್ರವು ನಮ್ಮ ಹತ್ತಿರ ಇದೆ ಈ ರೀತಿ ನಾನು ರೇಂಜ್ ನೋಡಬಹುದಾ ಈ ರೇಂಜ್ ಎಂದರೆ ನಾನು ಹೇಳುತ್ತಿರುವುದು ಸಂಪೂರ್ಣ ಕ್ರೂಜ್ ಸ್ಥಿತಿಯಲ್ಲಿರುವ ತ್ವರಿತಗೊಳಿಸದೇ ಒಂದೇ ಎತ್ತರದಲ್ಲಿ ಹಾರುತ್ತಿರುವ ವಿಮಾನದ ರೇಂಜ್ ಅಂದರೆ ವಿಮಾನವು ಒಂದೇ ವೇಗದಲ್ಲಿ ಚಲಿಸುತ್ತಿದೆ ಹೀಗಾಗಿ ನಾನು ಈ ರೀತಿ ಬರೆಯಬಹುದು dSVdt ಅದು dt ಸಮಯದಲ್ಲಿ ಹಾಗೂ 𝑉ꝏ ವೇಗದಲ್ಲಿ ಚಲಿಸಿದ ದೂರ ಆಗಿರುತ್ತದೆ ಹೀಗಾಗಿ ನಾನು ಈ ರೀತಿ ಬರೆಯುತ್ತೇನೆ dS W0W1VdWCP ನಾವು ಇಲ್ಲಿ ಗಮನಿಸೋಣ ನಾನು ಹೀಗೆ ಬರೆಯುತ್ತಿದ್ದೇನೆ EW1W0dWCP ಹಾಗೂ dWf ಸಾಮಾನ್ಯವಾಗಿ dW ಇರುತ್ತದೆ ಎಂದು ನಿಮಗೆ ಗೊತ್ತು ಏಕೆಂದರೆ ವಿಮಾನದ ತೂಕದಲ್ಲ ವ್ಯತ್ಯಾಸವಾಗುವುದು ಪ್ರಾಥಮಿಕವಾಗಿ ಹಾಗೂ ಈ ಒಂದು ಲೆಕ್ಕಚಾರದಲ್ಲಿ ನಾವು ಊಹಿಸಿಕೊಳ್ಳುವುದು ಏನೆಂದರೆ ಇಂಧನದ ಬಳಕೆಯಿಂದ ತೂಕದಲ್ಲಿ ಬದಲಾವಣೆಯಾಗಿದೆ ಎಂದು ಹೀಗಾಗಿ dW ವನ್ನು dWf ದಿಂದ ಬದಲಾಯಿಸಲಾಗಿದೆ ಹೀಗಾಗಿ ಇಲ್ಲಿ ನಾವು ds ಅನ್ನು 𝑉ꝏdt ಆಗಿ ತೆಗೆದುಕೊಳ್ಳುತ್ತೇವೆ ಮತ್ತು dt ಈ ರೀತಿ ಬರೆಯುತ್ತೇವೆ ಹೀಗಾಗಿ ಇದು ರೇಂಜ್ಗೆ ಒಂದು ಸೂತ್ರ ಆಗಿರುತ್ತದೆ ಏಕೆಂದರೆ ಈ ಇಂಟಿಗ್ರೇಷನ್ ಮಾಡಿರುತ್ತೇವೆ R0RdSW1W0VdWCP ಇವೆ ಎರಡು ಸೂತ್ರಗಳು ಹೀಗಾಗಿ ಇವು ರೇಂಜ್ ಅಥವಾ ಎಂಡುರನ್ಸ್ದ ಮೂಲಭೂತ ಸೂತ್ರವಾಗಿದೆ ಹಾಗೂ ನೀವು ಗಮನಿಸುತ್ತಿರುವುದು ಒಂದೇ ಎತ್ತರದ ತ್ವರಿತಗೊಳಿಸದ ಕ್ರೂಜ್ ವಿಮಾನ ವಾಗಿದೆ ನೀವು ಜ್ಞಾಪಿಸಿಕೊಂಡರೆ ನಮ್ಮ ಹತ್ತಿರ ಈ ಬ್ರೆಗೇಟ್ ರೇಂಜ್ ಮತ್ತು ಎಂಡುರನ್ಸ್ ಸೂತ್ರಗಳು ಇವೆ ಹೀಗಾಗಿ ಅದು ಕ್ರೂಜ್ ಆಗಿದ್ದಲ್ಲಿ ಲಭ್ಯವಿರುವ P ಅವಶ್ಯಕ Pಗೆ ಸರಿಸಮವಾಗಿರುತ್ತದೆ PAPRDV ಹಾಗೂ ಬ್ರೇಕ್ನಲ್ಲಿ ಶಕ್ತಿಯು ಲಭ್ಯವಿರುವ ಶಕ್ತಿ ಅನುಪಾತ η ಎಂದು ಬರೆಯಬಹುದು ಏಕೆಂದರೆ ನಿಮಗೆ ತಿಳಿದಿರುವ ಹಾಗೆ PAP ಹೀಗಾಗಿ ನಾನು ಈ ರೀತಿ ಬರೆಯಬಹುದು ಇದನ್ನು ನಾನು ಅವಶ್ಯಕ ರೂಪದಲ್ಲಿ ಉಪಯೋಗಿಸಿದರೆ ರೇಂಜ್ ಸೂತ್ರದಲ್ಲಿ ನನಗೆ ಏನು ಸಿಗಬಹುದು ಇದರಲ್ಲಿ ನಾನು ಸ್ವಲ್ಪ ವೇಗವಾಗಿ ಆಲೋಚಿಸಿದರೆ ನೀವು ಇದನ್ನು ಮಾಡಿದಿರಾ ಎಂದು ಊಹಿಸಿಕೊಂಡು ನೋಡಿದರೆ RW1W0VdWCPA ಹೀಗಾಗಿ P ಲಭ್ಯವಿರುವ ಶಕ್ತಿ ಆಗಿದೆ ಲಭ್ಯವಿರುವ Pಯು P ಅವಶ್ಯಕವಾಗಿದೆ ಅಂದರೆ PAPRDV ಹೀಗಾಗಿ RW1W0VdWCDV ಈಗ ಇದನ್ನು ಸುಲಭವಾಗಿ ಬರೆದಾಗ RW1W0CLDdWW 𝑉ꝏ ಹೋಗುವುದನ್ನು ನೀವು ಇಲ್ಲಿಂದ ಗಮನಿಸಬಹುದು ಹಾಗೂ ಇಲ್ಲಿ ಅದು ಕಡಿತಗೊಳ್ಳುತ್ತದೆ ಈಗ ನೀವು ನನಗೆ ಕೇಳಬಹುದು ಹೇಗೆ ಇಲ್ಲಿಯವರೆಗೆ ನೀವು ಮಾಡಿರುವುದು ನನಗೆ ಗೊತ್ತು ಆದರೆ ಇಲ್ಲಿ ಸಂಭಾವಿತ 𝑉ꝏ ಕಡಿತಗೊಂಡಿದೆ ನಮ್ಮ ಹತ್ತಿರ nC ಇದೆ ಹಾಗೂ dWW ಜೊತೆಗೆ ಏನು ಮಾಡಿದ್ದೇವೆ ಹಾಗೆ ಇಲ್ಲಿ W ದಿಂದ ಗುಣಿಸಲಾಗಿದೆ ಹಾಗೂ ಭಾಗಿಸಲಾಗಿದೆ ಹೀಗಾಗಿ ಈ ಸೂತ್ರವು ಹೀಗೆ ಉಳಿದುಕೊಳ್ಳುತ್ತದೆ ಮತ್ತು ಇದು ಕ್ರೂಜ್ ವಿಮಾನವು ಆಗಿರುವುದರಿಂದ LW ಹೀಗಾಗಿ ನಾನು ಸುಲಭವಾಗಿ ಬರೆಯಬಹುದು RW1W0CLDdWW ಈ ನಿರ್ದಿಷ್ಟವಾದ ಸೂತ್ರವು ರೇಂಜ್ಗೆ ಆಗಿರುತ್ತದೆ ಹಾಗೆ ಇದು ಪ್ರೋಪೆಲ್ಲರ್ ಚಾಲಿತ ವಿಮಾನಕ್ಕೆ ಆಗಿರುತ್ತದೆ ಇದನ್ನು ಮುಂದುವರಿಸಿದರೆ ನಮಗೆ ಯಾವ ರೀತಿಯ ಸೂತ್ರವು ಸಿಗಬಹುದು ನಿಮಗೆ ಸಿಗುವುದು ರೇಂಜ್ RCLDlnW0W1 ಇಲ್ಲಿ ನಾವು ಮಾಡಿರುವಂತಹ ಊಹೆಗಳು ಯಾವುವು ಊಹೆಗಳು ಎಂದರೆ ಈ n ಬದಲಾಗುತ್ತಿಲ್ಲ C ಬದಲಾಗುತ್ತಿಲ್ಲ LD ಸ್ಥಿರವಾಗಿರುತ್ತದೆ ಹೀಗಾಗಿ ಇದನ್ನು ನಾನು ಇಂಟಿಗ್ರಲ್ಇಂದ ಹೊರಗೆ ತೆಗೆದಾಗ ನನಗೆ ಒಂದು ಅಂದಾಜಿನ ಸೂತ್ರವು ರೇಂಜ್ಗೆ ಸಿಗುತ್ತೆ RCLDlnW0W1 ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಳ್ಳಿ ನಾವು LD ಸ್ಥಿರವಾಗಿ ಇರುತ್ತದೆ ಎಂದು ಊಹೆ ಮಾಡಿದ್ದೇವೆ ಆದರೆ ನಿಮಗೆ ಇದು ಕ್ರೂಜ್ ಸ್ಥಿತಿಯಲ್ಲಿ ಇದೆ ತೂಕವು ಕಡಿಮೆಯಾಗುತ್ತಿದೆ ತೂಕ ಕಡಿಮೆಯಾದಂತೆ ಲಿಫ್ಟ್ ಅವಶ್ಯಕತೆಯು ಕಡಿಮೆಯಾಗುತ್ತದೆ ಎಂದು ತಿಳಿದಿರುತ್ತದೆ ಹೀಗಾಗಿ LD ಸ್ಥಿರವಾಗಿ ಇರುವುದಿಲ್ಲ ಆದರೆ ಒಬ್ಬ ವಿನ್ಯಾಸಕಾರರ ದೃಷ್ಟಿಯಿಂದ ನಮಗೆ ಇದು ತಿಳಿದಿರುತ್ತದೆ ಹಾಗೂ ಬದಲಾಗುತ್ತಿರುವ ತೂಕವು ಹೆಚ್ಚಿನ ಪ್ರಮಾಣದಲ್ಲಿ ಇರುವುದಿಲ್ಲ ಎಂದು ಊಹೆ ಮಾಡುತ್ತೇವೆ ಇದು ಕೆಟ್ಟದಾದ ಊಹೆ ಆಗಿದೆ ಹೀಗಾಗಿ ಇದು ರೇಂಜ್ ಸೂತ್ರವಾಗಿದೆ ಹಾಗಾದರೆ ನಾವು ಅರ್ಥ ಮಾಡಿಕೊಳ್ಳುವ ವಿಷಯ ಏನೆಂದರೆ ಗರಿಷ್ಠವಾದ ರೇಂಜ್ಗೆ ನೀವು CL CD ಗರಿಷ್ಠ ಇರುವ ರೀತಿ ಅಥವಾ ಸಾಮಾನ್ಯವಾಗಿ LD ಗರಿಷ್ಠ ಇರುವ ರೀತಿ ಹಾರಬೇಕಾಗುತ್ತದೆ CLCD0K ಇದು ನಿಮಗೆ ತುಂಬಾ ಸ್ಪಷ್ಟವಾಗಿ ಅರ್ಥವಾಗಿದೆ ಪರ್ಫಾರ್ಮೆನ್ಸ್ ವಿಷಯದಲ್ಲಿ ಇದನ್ನು ನಾವು ಸತತವಾಗಿ ಉಪಯೋಗಿಸಿದ್ದೇವೆ ಆದರೆ ಇದು ಪ್ರೋಪೆಲ್ಲರ್ ಚಾಲಿತ ವಿಮಾನವು ಆಗಿದೆ ಈಗ ನಾವು ಎಂಡುರನ್ಸ್ ಏನಾಗುತ್ತದೆ ಗಮನಿಸೋಣ ಎಂಡುರನ್ಸ್ ವ್ಯಾಖ್ಯಾನದಿಂದ ಶುರುಮಾಡಿದರೆ EW1W0dWCP ಹೀಗಾಗಿ ಮುಂಚೆ ಇದನ್ನು ಮಾಡಿ ನಂತರ ಅದನ್ನು ವಿವರಿಸುತ್ತೇನೆ EW1W0CdWDV ಏಕೆಂದರೆ ಇದು P ಲಭ್ಯವಿರುವ P ಅವಶ್ಯಕ Pಗೆ ಸಮಾನವಾಗಿರುತ್ತದೆ ಎಂದು ನಿಮಗೆ ಅರ್ಥವಾಗಿದೆ ಅನಿಸುತ್ತದೆ ಹೀಗಾಗಿ PPA ಮತ್ತು PAPRDV ಆದ್ದರಿಂದ EW1W0CdWDV ಇದು ಎಂಡುರನ್ಸ್ಗೆ ಸೂತ್ರವಾಗಿದೆ ಸರಿ ಪುನಹ ನಾನು ಇದನ್ನು ಕುಶಲತೆಯಿಂದ ಅಥವಾ ಸರಿಪಡಿಸಿ ನೋಡಿ ಈ ರೀತಿ ಮರೆಯಬಹುದು EW1W0CLD1VdWW ಮತ್ತು ಪುನಹ ನಾನು ಊಹೆ ಮಾಡಿದಾಗ η ಸ್ಥಿರವಾಗಿದೆ C ಸ್ಥಿರವಾಗಿದೆ LDಸ್ಥಿರವಾಗಿದೆ ಹೀಗಾಗಿ ನನಗೆ ಈ ರೀತಿ E ಸೂತ್ರವು ಸಿಗುತ್ತದೆ ECLD1VlnW0W1 ಈಗ ನಿಮ್ಮ ಗಮನವೂ ಇಲ್ಲಿ ಬೇಕಾಗುತ್ತದೆ ಹೀಗೆ ಈ ಕೊನೆಯ ಹಂತವನ್ನು ಗಮನಿಸಿದಾಗ ನಾವು ಈ E ಚಿತ್ರವನ್ನು ನೋಡಿ ವಿಧಾನವನ್ನು ಪಾಲಿಸಿದಾಗ ಅದು ಈ ರೀತಿ ಆಗುತ್ತದೆ EW1W0CLD1VdWW ನೀವು ನಿಮ್ಮ ಏರ್ಪ್ಲೇನ್ ಪರ್ಫಾರ್ಮೆನ್ಸ್ ಟಿಪ್ಪಣಿಯನ್ನು ನೋಡಿದರೆ ಇದರ ನಂತರದ ಹಂತವನ್ನು ಬರೆದಿದೆ ನಾವು ಬರೆಯಬಹುದು V2WSCL ಮತ್ತು ಅದನ್ನು ಇಲ್ಲಿ ಉಪಯೋಗಿಸಲಾಗಿದೆ ಹೀಗಾಗಿ ಪ್ರೋಪೆಲ್ಲರ್ ಚಾಲಿತ ವಿಮಾನಕ್ಕೆ ಈ ಸ್ಥಿತಿಯಲ್ಲಿ ಗರಿಷ್ಠವಾದ Eಗೆ CL32CD ಗರಿಷ್ಠವಾಗಿರಬೇಕು ಅರ್ಥವಾಯಿತು ಪರ್ಫಾರ್ಮೆನ್ಸ್ ವಿಷಯದಲ್ಲಿ ನಾವು Vꝏ ಮಾಡಿದ್ದೇವೆ ಅದನ್ನು ಬದಲಾಯಿಸಿದಾಗ V2WSCL ಹೀಗಾಗಿ ಒಬ್ಬ ವಿನ್ಯಾಸಕಾರರ ದೃಷ್ಟಿಯಿಂದ CL32CD ಸಿಗುತ್ತದೆ ಹಾಗೂ ನಾವು ಅರ್ಥಮಾಡಿಕೊಂಡಿರುವ ಪ್ರಕಾರ CL32CD ಗರಿಷ್ಠವಾಗಿರಬೇಕು ಇದನ್ನು ಎಷ್ಟು ಸುಂದರವಾಗಿ ನೋಡಬಹುದು ನಾವು ತಿಳಿದುಕೊಂಡಿರುವ ಪ್ರಕಾರ ಗರಿಷ್ಠವಾದ E ಅಂದರೆ ಲೊಯ್ಟ್ಟೆರ್ ಸ್ಥಿತಿಯಲ್ಲಿ CL32CD ಗರಿಷ್ಠವಾಗಿರಬೇಕು ಅಥವಾ CL32CDಒಂದು ರೀತಿಯಲ್ಲಿ ಗರಿಷ್ಠವಾಗಿರಬೇಕು ಹೀಗಾಗಿ ಈಗ ಒಂದು ಬೇರೆ ವಿಧಾನದಲ್ಲಿ ಮುಂದುವರೆದರೆ ಅದರ ಪರಿಣಾಮವು ಈ CL32CD ಗರಿಷ್ಠವಿದ್ದಾಗ ಅಂದರೆ ನಿರ್ದಿಷ್ಟವಾದ CL ಅಂದರೆ CL3CD0K ಹಾಗಾದರೆ ಇದರ ಪರಿಣಾಮವನ್ನು ನೀವು LD ರೂಪದಲ್ಲಿ ಹೇಗೆ ವಿವರಿಸುತ್ತೀರಿ ನಾನು ಹೇಳಿದ್ದು ಎಂದರೆ ನನಗೆ ಗರಿಷ್ಠವಾದ E ಬೇಕಾದರೆ ನಾನು V ವೇಗದಲ್ಲಿ ಚಲಿಸಬೇಕು ಹೇಗೆಂದರೆ ಈ ಸ್ಥಿತಿಯಲ್ಲಿ LD ಗರಿಷ್ಠವಾಗಿ ಇರುವುದಿಲ್ಲ CL32CD ಗರಿಷ್ಠವಾಗಿರುತ್ತದೆ ನಾವು ಚರ್ಚಿಸುತ್ತಿರುವುದು ಪ್ರೋಪೆಲ್ಲರ್ ಚಾಲಿತ ವಿಮಾನದ ಬಗ್ಗೆ ನನಗೆ ಒಂದು ನಿರ್ದಿಷ್ಟವಾದ ವೇಗ V ನಲ್ಲಿ ಎಂಡುರನ್ಸ್ ಬೇಕಾದರೆ ನಾನು ಹಾರಲು ಅವಶ್ಯವಿರುವ LDಯು ಗರಿಷ್ಠವಾದ CL32CD ಆಗಿರಬೇಕು ಗರಿಷ್ಠವಾದ ರೇಂಜ್ಗೆ ನಾನು LD ಗರಿಷ್ಠ ಇರುವ ರೀತಿ ಹಾರಬೇಕು ಆದರೆ ನಾವು ಗರಿಷ್ಠವಾಗಿ LD ನಲ್ಲಿ ಹಾರುತ್ತಿಲ್ಲ ನಾವು ಹಾರುತಿರುವುದು CL32CD ಗರಿಷ್ಠ ಇರುವ LD ನಲ್ಲಿ ಮಾಡುತ್ತಿದ್ದೇವೆ ಎಂದು ನೀವು ತಿಳಿದಿರಬೇಕು